ಇಂಜಿನಿಯರಿಂಗ್ ಗಣಿತ 1 ರ ಉಪನ್ಯಾಸಗಳಿಗೆ ಮತ್ತೆ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 27 ನಾವು ಅವಿಭಾಜ್ಯ ಕಲನಶಾಸ್ತ್ರದ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಇಂದಿನ ವಿಷಯವು ಸಮಗ್ರ ಚಿಹ್ನೆಯ ಅಡಿಯಲ್ಲಿ ವ್ಯತ್ಯಾಸವಾಗಿರುತ್ತದೆ ನಿರ್ದಿಷ್ಟವಾಗಿ ನಾವು ಲೀಬ್ನಿಟ್ಜ್ ನಿಯಮದ ಬಗ್ಗೆ ಮಾತನಾಡುತ್ತೇವೆ ಅವಿಭಾಜ್ಯ ಚಿಹ್ನೆಯ ಅಡಿಯಲ್ಲಿ ವ್ಯತ್ಯಾಸಕ್ಕಾಗಿ ನಿಯಮವಾಗಿದೆ ಮತ್ತು ನಾವು ಈ ಲೀಬ್ನಿಟ್ಜ್ ನಿಯಮದ ವ್ಯುತ್ಪತ್ತಿ ಮತ್ತು ಕೆಲವು ಸಮಸ್ಯೆಗಳನ್ನು ಸಹ ನೋಡುತ್ತೇವೆ ಈ ನಿಯಮವನ್ನು ವ್ಯಾಖ್ಯಾನಿಸಲು ಹೋಗುವ ಮೊದಲು ನಾವು ಸರಾಸರಿ ಮೌಲ್ಯ ಪ್ರಮೇಯಗಳನ್ನು ನೆನಪಿಸಿಕೊಳ್ಳಬೇಕು ಆದ್ದರಿಂದ ನಾವು ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ಡಿಫರೆನ್ಷಿಯಲ್ ಕಲನಶಾಸ್ತ್ರದಲ್ಲಿ ಚರ್ಚಿಸುತ್ತೇವೆ ಈ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯ ಇಲ್ಲಿ ಈ ಅನುಪಾತವು ಅಲ್ಲಿ ξ∈ a b ಎಂದು ಹೇಳುತ್ತದೆ ಮತ್ತು ಇಲ್ಲಿ ನಾವು ಈ ಊಹೆಗಳನ್ನು ಹೊಂದಿದ್ದೇವೆ a b ನಲ್ಲಿ f ನಿರಂತರವಾಗಿರುತ್ತದೆ ಮತ್ತು a b ನಲ್ಲಿ ವ್ಯತ್ಯಾಸಗೊಳ್ಳುತ್ತದೆ ಈ ಸರಾಸರಿ ಮೌಲ್ಯ ಪ್ರಮೇಯವನ್ನು ಹೊಂದಿರುವ ನಾವು ಈ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಆಧರಿಸಿ ಸ್ವಲ್ಪ ಹೆಚ್ಚು ಸೇರಿಸಿಕೊಳ್ಳಬಹುದು ಆದ್ದರಿಂದ ನಾವು ಈ ಅನ್ನು ಹೊಂದಿದ್ದೇವೆ ನಾವು ಈ ಅವಿಭಾಜ್ಯವನ್ನು ಪರಿಹರಿಸಿದರೆ ಅಂದರೆ f ಅನ್ನು ಪರಿಹರಿಸಿದರೆ ತದನಂತರ ನಾವು ಇಲ್ಲಿ a ಮತ್ತು b ಗೆ ಮಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ ಅದು f f ಆಗಿರುತ್ತದೆ ಆದ್ದರಿಂದ ಈ f f ಇಲ್ಲಿ ನಿಖರವಾಗಿ ಒಂದೇ ಪದವಾಗಿದೆ ಮತ್ತು ಇದನ್ನು ನಿಂದ ಭಾಗಿಸಲಾಗಿದೆ ಈಗ ನಾವು ಮತ್ತೊಂದು ಊಹೆಯನ್ನು ಮಾಡುತ್ತೇವೆ ಈ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಇದನ್ನು ಹೊಂದಿರುವ ನಾವು ಈಗ ಅವಿಭಾಜ್ಯ ಕಲನಶಾಸ್ತ್ರಕ್ಕೆ ಮತ್ತೊಂದು ಸರಾಸರಿ ಮೌಲ್ಯ ಪ್ರಮೇಯವನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಮತ್ತು ನಾವು ಈ ನಿಯಮವನ್ನು ಇಲ್ಲಿ ಪಡೆಯುತ್ತೇವೆ ಆದ್ದರಿಂದ ಆದ್ದರಿಂದ ಇದು ಏನು ಇಲ್ಲಿ ಇದರ ಅರ್ಥವೇನು ಆದ್ದರಿಂದ ನೀವು ಈ ಅನ್ನು ಸಂಯೋಜಿಸಲು ಬಯಸಿದರೆ ಇದು ಮಿತಿಯ ಈ ವ್ಯತ್ಯಾಸಕ್ಕೆ ಸಮನಾಗಿರುತ್ತದೆ ತದನಂತರ ಆದ್ದರಿಂದ g ಗೆ ಸಂಯೋಜನೆಯನ್ನು a ರಿಂದ b ಮಧ್ಯಂತರದಲ್ಲಿ ಕೆಲವು ಹಂತದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಈ ಬಿಂದು ಎಲ್ಲಿದೆ ಎಂದು ನಮಗೆ ನಿಖರವಾಗಿ ತಿಳಿದಿಲ್ಲ ಆದರೆ ಈ ಸರಾಸರಿ ಮೌಲ್ಯ ಪ್ರಮೇಯವು ಈ ಅವಿಭಾಜ್ಯವು ಮಧ್ಯಂತರದ ಕೆಲವು ಹಂತದಲ್ಲಿ g ಗೆ ಸಮನಾಗಿರುತ್ತದೆ ಮತ್ತು ಮಿತಿಯ ಈ ವ್ಯತ್ಯಾಸದಿಂದ ಗುಣಿಸಲ್ಪಡುತ್ತದೆ ಎಂದು ಹೇಳುತ್ತದೆ ಈ ಎರಡು ಸರಾಸರಿ ಮೌಲ್ಯ ಪ್ರಮೇಯಗಳೊಂದಿಗೆ ನಾವು ಈಗ ಲೀಬ್ನಿಟ್ಜ್ ನಿಯಮಕ್ಕೆ ಮುಂದುವರಿಯಬಹುದು ಈ ನಿಯಮವು ನಮ್ಮಲ್ಲಿ ಈ ಅವಿಭಾಜ್ಯ ಇದ್ದರೆ ಆದ್ದರಿಂದ ಇವು ಮಿತಿಗಳಾಗಿವೆ ಆದ್ದರಿಂದ ಇದು al ಗೆ ದ ಕೆಲವು ಕಾರ್ಯವಾಗಿರಬಹುದು ಮತ್ತು ಸಂಯೋಜನೆಯು ಎರಡು ಅಸ್ಥಿರಗಳ ಕಾರ್ಯವಾಗಿದೆ ಇದು α ನ ಕಾರ್ಯ ಎಂದು ನಾವು ಊಹಿಸುತ್ತೇವೆ ಏಕೆಂದರೆ ನಾವು ಈ x ನ ಮೇಲೆ ಸಂಯೋಜಿಸುತ್ತಿದ್ದೇವೆ ಆದ್ದರಿಂದ ಇದು ಅವಿಭಾಜ್ಯ ಯಾವುದು ಈ ಅವಿಭಾಜ್ಯವು α ವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ದ ಕಾರ್ಯ ಎಂದು ನಾವು ಭಾವಿಸುತ್ತೇವೆ ಈ ನಿಯಮವು ಈ ಮತ್ತು ಇಲ್ಲಿ ಮಿತಿಗಳಲ್ಲಿ ಕುಳಿತು ದ ಕಾರ್ಯನಿರ್ವಹಿಸಿದರೆ ಅವು ಗೆ ಸಂಬಂಧಿಸಿದಂತೆ ನಿರಂತರ ಮೊದಲ ಕ್ರಮದ ಉತ್ಪನ್ನಗಳನ್ನು ಹೊಂದಿವೆ ಈ ರೀತಿಯಾದರೆ ನಾವು ಇದನ್ನು ಗೆ ಸಂಬಂಧಿಸಿದಂತೆ ಬೇರ್ಪಡಿಸಬಹುದು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಈ ಅವಿಭಾಜ್ಯದ ಭೇದವನ್ನು ತೆಗೆದುಕೊಳ್ಳಬಹುದು ಮತ್ತು ನಿಯಮವು ಈ dϕ dα ಅವಿಭಾಜ್ಯಕ್ಕೆ ಹೋಗುತ್ತದೆ ಎಂದು ಹೇಳುತ್ತದೆ ಮತ್ತು ನಾವು ಈ f x α ನ ವ್ಯುತ್ಪನ್ನ ಅಥವಾ ಭೇದಾತ್ಮಕತೆಯನ್ನು ಹೊಂದಿರುತ್ತೇವೆ ಆದ್ದರಿಂದ ಈ f x α ನ ವ್ಯುತ್ಪನ್ನವು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವಾಗಿರುತ್ತದೆ ಏಕೆಂದರೆ ಇಲ್ಲಿ ಎರಡು ಅಸ್ಥಿರಗಳಿವೆ ಆದ್ದರಿಂದ ಈ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ಮತ್ತು ನಂತರ ಇನ್ನೂ ಕೆಲವು ಪದಗಳು ಇರುತ್ತವೆ ಆದ್ದರಿಂದ ಈ ನಿಯಮವು ನಾವು ಇಲ್ಲಿ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಬಹುದು ಎಂದು ಹೇಳುತ್ತದೆ ನಾವು ಗೆ ಸಂಬಂಧಿಸಿದಂತೆ f ನ ಭಾಗಶಃ ಉತ್ಪನ್ನವನ್ನು ಪಡೆಯುತ್ತೇವೆ ನಂತರ ಇಲ್ಲಿ ಮೇಲಿನ ಮಿತಿಯ ವ್ಯುತ್ಪನ್ನ ಆದ್ದರಿಂದ ತದನಂತರ ಕಡಿಮೆ ಮಿತಿಗೆ ಈಗ ನೀವು ಮತ್ತೆ ಕಡಿಮೆ ಮಿತಿಯ ವ್ಯುತ್ಪನ್ನವನ್ನು ಹೊಂದಿರುತ್ತದೆ ಮತ್ತು ಇಲ್ಲಿನ ಕಾರ್ಯ ಸಂಯೋಜನೆಯನ್ನು ಈಗ ಈ u 1 α ನಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತದೆ ಆದ್ದರಿಂದ ನಿಯಮವನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ನಾವು ಇದನ್ನು ತೆಗೆದುಕೊಳ್ಳಲು ಬಯಸಿದಾಗ ಈ ಅವಿಭಾಜ್ಯದ dϕ dα ನಂತೆ ಇಲ್ಲಿ ಆದ್ದರಿಂದ ಇದು ಸಮಾನವಾಗಿರುತ್ತದೆ ಈ ವ್ಯುತ್ಪನ್ನವು ಅವಿಭಾಜ್ಯದೊಳಗೆ ಹೋಗುತ್ತದೆ ಆದ್ದರಿಂದ ಸಂಯೋಜನೆಯ ಮೇಲೆ ಮತ್ತು ಇದು ಗೆ ಸಂಬಂಧಿಸಿದಂತೆ f ನ ಭಾಗಶಃ ಉತ್ಪನ್ನದಂತೆ ಆಗುತ್ತದೆ ಆದ್ದರಿಂದ ಇದು ಒಂದು ಪದವಾಗಿದೆ ಎರಡನೆಯ ಪದವು ಮೇಲಿನ ಮಿತಿಯ ವ್ಯುತ್ಪನ್ನವನ್ನು ಹೊಂದಿರುತ್ತದೆ ಮತ್ತು ಸಂಯೋಜನೆಯನ್ನು ಈ ಮೇಲಿನ ಮಿತಿಯಲ್ಲಿ ಮತ್ತೆ ಮೌಲ್ಯಮಾಪನ ಮಾಡಲಾಗುತ್ತದೆ ಈ x ಅನ್ನು ಇಲ್ಲಿ ಮತ್ತೆ u 2 α - ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ u ಗೆ ಸಂಬಂಧಿಸಿದಂತೆ ಕಡಿಮೆ ಮಿತಿಯನ್ನು u 1 α ನ ವ್ಯುತ್ಪನ್ನ ತದನಂತರ ಈ u 1 α ನಲ್ಲಿ ಸಂಯೋಜನೆಯನ್ನು ಮತ್ತೆ ಮೌಲ್ಯಮಾಪನ ಮಾಡಲಾಗುತ್ತದೆ ಇದು ಲೀಬ್ನಿಟ್ಜ್ ನಿಯಮವಾಗಿದೆ ಇದು ನಾವು ಈಗಾಗಲೇ ಭೇದಾತ್ಮಕ ಕಲನಶಾಸ್ತ್ರದಲ್ಲಿ ಚರ್ಚಿಸಿರುವ ಜ್ಞಾನದೊಂದಿಗೆ ಬಹಳ ಸರಳವಾಗಿದೆ ಇದನ್ನು ನಾವು ಸಾಬೀತುಪಡಿಸಬಹುದು ಇಲ್ಲಿ ಲೀಬ್ನಿಟ್ಜ್ ನಿಯಮ ನಾವು ಈ ಅವಿಭಾಜ್ಯವನ್ನು alpha ನ ಕಾರ್ಯವಾಗಿ ಪರಿಶೀಲಿಸುತ್ತೇವೆ ತದನಂತರ ಹೆಚ್ಚಳವನ್ನು ತೆಗೆದುಕೊಳ್ಳುವ ಮೂಲಕ ನಲ್ಲಿನ ಹೆಚ್ಚಳವನ್ನು ಪರಿಗಣಿಸಿ ಆದ್ದರಿಂದ ನಾವು Φ α Δα Φ α ಅನ್ನು ಹೊಂದಿದ್ದೇವೆ ಇದರೊಂದಿಗೆ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಇಲ್ಲಿ α ಅನ್ನು ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ನಾವು ಎಲ್ಲಿದ್ದರೂ α ಅದನ್ನು α Δα ಮತ್ತು Φ α ನಿಂದ ಬದಲಾಯಿಸಲಾಗುತ್ತದೆ ಮತ್ತೆ ಅದೇ ಅವಿಭಾಜ್ಯ ಈಗ ನಾವು ಇಲ್ಲಿ ಸ್ವಲ್ಪ ಹೆಚ್ಚು ಕುಶಲತೆಯನ್ನು ಮಾಡುತ್ತೇವೆ u 1 α Δα ಮತ್ತು ನಾವು ಇಲ್ಲಿ ಕೆಲವು ಸಂಖ್ಯೆಗೆ ಹೋಗುತ್ತಿದ್ದೇವೆ ಅದು ನಿಜವಾಗಿ ಇಲ್ಲಿ ಕಾಣಿಸಿಕೊಳ್ಳುತ್ತಿದೆ u 1 α ಆದ್ದರಿಂದ ಈ ಅವಿಭಾಜ್ಯ u 1 α ವರೆಗೆ ನಾವು ಈಗ ವಿಭಜಿಸಲಿದ್ದೇವೆ ಆದ್ದರಿಂದ u 1 α α ಈ ಸಂಖ್ಯೆಗೆ u 1 α ಜೊತೆಗೆ ನಂತರ u 1 α ಬೇರೆ ಯಾವುದಾದರೂ ಸಂಖ್ಯೆಗೆ ಈ u 2 α ಅಥವಾ ಇಲ್ಲಿರುವ ಕಾರ್ಯ u 2 α ತದನಂತರ u 2 α ನಿಂದ ಅಂತ್ಯದವರೆಗೆ ಮಿತಿ ನಾವು ಈ ಮೂರು ಅವಿಭಾಜ್ಯಗಳ ಮೊತ್ತವಾಗಿ ಈ ಅವಿಭಾಜ್ಯವನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ u 1 α Δα ರಿಂದ u 1 α ನಂತರ u 1 α ರಿಂದ u 2 α ಮತ್ತು ನಂತರ u 1 α ಅಲ್ಲಿ ಕೊನೆಯ ಮಿತಿಗೆ u 2 α Δα ಆದ್ದರಿಂದ ಅದು ಮಿತಿಯ ಆಸ್ತಿಯಾಗಿದೆ ನಾವು ಅನೇಕ ಮಧ್ಯಂತರ ಬಿಂದುಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಾವು ಅವಿಭಾಜ್ಯವನ್ನು ಹಲವಾರು ಅವಿಭಾಜ್ಯಗಳಾಗಿ ವಿಭಜಿಸಬಹುದು ನಂತರ ನಾವು ಇಲ್ಲಿ ನಿಖರವಾಗಿ ಆ ಪದವನ್ನು ಕಳೆದಿದ್ದೇವೆ ಆದ್ದರಿಂದ ಈಗ ನಾವು ಇದೇ ರೀತಿಯ ಪದಗಳನ್ನು ಸಂಯೋಜಿಸುತ್ತೇವೆ ಇಲ್ಲಿ ನಾವು u 1 α ನಿಂದ u 2 α ಗೆ ಒಂದೇ ಮಿತಿಗಳನ್ನು ಹೊಂದಿದ್ದೇವೆ ಇಲ್ಲಿ u 1 α ರಿಂದ u 2 α ಆದ್ದರಿಂದ ಈ ಎರಡು ಪದಗಳನ್ನು ನೀವು ಸಂಯೋಜಿಸುತ್ತೀರಿ ಮತ್ತು ನಂತರ ನಾವು ಮತ್ತು ಮೈನಸ್ ಅನ್ನು ಸಂಯೋಜಿಸುತ್ತೇವೆ ಈ ಎರಡು ಪದಗಳನ್ನು ಸಂಯೋಜಿಸಲಾಗುತ್ತದೆ ಮತ್ತು ನಂತರ ನಾವು ಈ ಎರಡು ಪದಗಳನ್ನು ಸಹ ಹೊಂದಿದ್ದೇವೆ ಈ ಎರಡು ಪದಗಳನ್ನು ಒಟ್ಟುಗೂಡಿಸಿದರೆ ಈಗ ನಾವು ಈ ಮೂರು ಅವಿಭಾಜ್ಯಗಳನ್ನು ಹೊಂದಿದ್ದೇವೆ ಈಗ ನಾವು ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸುತ್ತೇವೆ ಇಲ್ಲಿ ನಾವು ಈ ವ್ಯತ್ಯಾಸವನ್ನು ಹೊಂದಿದ್ದೇವೆ ವ್ಯತ್ಯಾಸವು ಎರಡನೇ ವಾದ ನೊಂದಿಗೆ ಇರುತ್ತದೆ ಆದ್ದರಿಂದ ಇಲ್ಲಿ ನಾವು ಡಿಫರೆನ್ಷಿಯಲ್ ಕಲನಶಾಸ್ತ್ರ ಅಥವಾ ಲಾಗ್ರೇಂಜ್ ಪ್ರಮೇಯದಿಂದ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸುತ್ತೇವೆ ಈ ಎರಡು ಅವಿಭಾಜ್ಯಗಳಲ್ಲಿ ನಾವು ಹಿಂದಿನ ಸ್ಲೈಡ್ನಲ್ಲಿ ಪರಿಶೀಲಿಸಿದ ಅವಿಭಾಜ್ಯ ಕಲನಶಾಸ್ತ್ರದಿಂದ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸುತ್ತೇವೆ

ಮೊದಲ ಅವಿಭಾಜ್ಯಕ್ಕಾಗಿ ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸುವುದರಿಂದ ನಮಗೆ ಈ ವ್ಯತ್ಯಾಸವಿದೆ ಆದ್ದರಿಂದ ನಾವು ಇಲ್ಲಿ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸುತ್ತೇವೆ ಅದು ನಾವು ಇಲ್ಲಿ ರಿಂದ ಭಾಗಿಸಿದರೆ ಮತ್ತು ರಿಂದ ಗುಣಿಸಿದರೆ ನಾವು ಹಾಗೆ ಮಾಡಬಹುದು ಆದ್ದರಿಂದ ರಿಂದ ಭಾಗಿಸಿ ನಂತರ ರಿಂದ ಗುಣಿಸಿ ಆದ್ದರಿಂದ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವು ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವಾಗಿರುತ್ತದೆ ಏಕೆಂದರೆ ಹೆಚ್ಚಳವು ನಲ್ಲಿದೆ ಆದ್ದರಿಂದ ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವಾಗಿದೆ f x ಮತ್ತು ಇಲ್ಲಿ ಕೆಲವು ಬಿಂದು ξ ಇದನ್ನು ನಾವು ಇಲ್ಲಿ ಕರೆಯುತ್ತಿದ್ದೇವೆ ξ 1 ಆದ್ದರಿಂದ ξ 1 ಇಲ್ಲಿ ನಿಖರವಾಗಿ ಮಧ್ಯಂತರಕ್ಕೆ ಸೇರಿದೆ α α ಮತ್ತು ಈ ξ 1 0 ಕ್ಕೆ ಹೋಗುತ್ತದೆ ಮತ್ತು 0 ಕ್ಕೆ ಹೋಗುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ನಂತರ ನಾವು ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ξ 1 ಗೆ ಹೋದಂತೆ 0 ಗೆ ಹೋಗುತ್ತದೆ ಇದರೊಂದಿಗೆ ಈಗ ನಾವು ಎರಡನೇ ಅವಿಭಾಜ್ಯವನ್ನು ಹೊಂದಿದ್ದೇವೆ ಆಗಿತ್ತು ಈಗ ನಾವು ಅವಿಭಾಜ್ಯ ಕಲನಶಾಸ್ತ್ರದಿಂದ ಮತ್ತೆ ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸುತ್ತೇವೆ ಇದು ಇಲ್ಲಿ ಅವಿಭಾಜ್ಯವು x ಗಿಂತ ಹೆಚ್ಚಿದೆ ಎಂದು ಹೇಳುತ್ತದೆ ಇದು ಈ ಉಲ್ಲೇಖದಲ್ಲಿ ಸ್ಥಿರವಾಗಿರುತ್ತದೆ ಆದ್ದರಿಂದ ಅವಿಭಾಜ್ಯವು x ಗಿಂತ ಹೆಚ್ಚಾಗಿದೆ ಈ ವ್ಯಾಪ್ತಿಯಲ್ಲಿ ಎಲ್ಲೋ ಒಂದು ಬಿಂದು ಇರುತ್ತದೆ ಅಥವಾ ಈ ಅವಿಭಾಜ್ಯದ ಮಿತಿಗಳು ಇರುತ್ತವೆ ಅಲ್ಲಿ ಅವಿಭಾಜ್ಯ ಮೌಲ್ಯವು f ಗೆ ಸಮಾನವಾಗಿರುತ್ತದೆ ಇಲ್ಲಿ ಕೆಲವು ಬಿಂದು ಆದ್ದರಿಂದ ಈ x ಅನ್ನು ಇದರಿಂದ ಬದಲಾಯಿಸಲಾಗುತ್ತದೆ ಮತ್ತು ಇದ್ದಂತೆ ತದನಂತರ ಮಿತಿಗಳ ವ್ಯತ್ಯಾಸ ಆದ್ದರಿಂದ ಇಲ್ಲಿ ಈಗ ಈ ಈ ಮಿತಿ ಎಲ್ಲೋ ಸೇರಿದೆ ಅದು ಅವಿಭಾಜ್ಯ ಕಲನಶಾಸ್ತ್ರದ ಸರಾಸರಿ ಮೌಲ್ಯ ಪ್ರಮೇಯವಾಗಿತ್ತು

ಈಗ ಎರಡನೇ ಅವಿಭಾಜ್ಯಕ್ಕಾಗಿ ನಾವು ಅದೇ ಪ್ರಮೇಯವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ಈ x ಅನ್ನು ಕೆಲವು ನಿಂದ ಬದಲಾಯಿಸಲಾಗುತ್ತದೆ ಹಂತದಲ್ಲಿ ಈ ಕಾರ್ಯ ಮೌಲ್ಯಮಾಪನ ಮತ್ತು ಮಿತಿಗಳ ವ್ಯತ್ಯಾಸ ಆದ್ದರಿಂದ u 1 α Δα u 1 α ಮತ್ತು ಮತ್ತೆ ಈ ∈ u 1 α u 1 α Δα ಈ ಮೂರು ಅವಿಭಾಜ್ಯಗಳನ್ನು ಈ ಬಲಗೈ ಪದಗಳಿಂದ ಬದಲಾಯಿಸಲಾಗುತ್ತದೆ ಮತ್ತೆ ನಾವು ಒಂದು ಅವಿಭಾಜ್ಯ ಮತ್ತು ಈ ಎರಡು ಪದಗಳನ್ನು ಹೊಂದಿದ್ದೇವೆ ಇದು ಅವಿಭಾಜ್ಯ ರೂಪದಲ್ಲಿ ಮೂಲ ಆಗಿತ್ತು ಮತ್ತು ಈಗ ನಾವು ಈ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಇಲ್ಲಿ ಅನ್ವಯಿಸಿದ್ದೇವೆ ನಂತರ ಇಲ್ಲಿ ಅವಿಭಾಜ್ಯದ ಸರಾಸರಿ ಮೌಲ್ಯ ಪ್ರಮೇಯವು ಅವಿಭಾಜ್ಯ ಮೌಲ್ಯದ ಪ್ರಮೇಯವನ್ನು ಸಹ ಅರ್ಥೈಸುತ್ತದೆ ಆದ್ದರಿಂದ ನಾವು ಮೊದಲ ಪದದಿಂದ ಪಡೆಯುತ್ತೇವೆ ಏಕೆಂದರೆ ನಾವು ಇಲ್ಲಿ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸಿದ್ದೇವೆ ಆದ್ದರಿಂದ ನಾವು ಈ ವನ್ನು ಪಡೆಯುತ್ತೇವೆ ಮತ್ತು ಈ d ಇರುತ್ತದೆ ಎರಡನೆಯ ಪದದಿಂದ ನಾವು ಅವಿಭಾಜ್ಯ ಕಲನಶಾಸ್ತ್ರದಿಂದ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸಿದ್ದೇವೆ ಮತ್ತು ಮತ್ತೆ ಇಲ್ಲಿ ಹಾಗೂ ಸಮಗ್ರ ಕಲನಶಾಸ್ತ್ರದಿಂದ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸಿದ್ದೇವೆ ಈಗ ಈ ಮೂರು ಅವಿಭಾಜ್ಯಗಳು ನಮಗೆ ಇಲ್ಲಿ ಹೊಸ ಪದಗಳಿವೆ ಈ ಪ್ರತಿಯೊಂದು ನಿಯಮಗಳಿಗೆ ನಾವು ರಿಂದ ಭಾಗಿಸುತ್ತೇವೆ ಆದ್ದರಿಂದ ಇಲ್ಲಿ Δα ಮತ್ತು ಇಲ್ಲಿ ಸಹ ಮತ್ತು ಈಗ ಈ ನೊಂದಿಗೆ ಇದು ಆಗಿದೆ ನಾವು ನಿಂದ ನಲ್ಲಿ ಹೆಚ್ಚಳ ಮಾಡಿದಾಗ ಇದು ನಲ್ಲಿನ ಹೆಚ್ಚಳವಾಗಿದೆ ಆದ್ದರಿಂದ ಇದು ಮತ್ತು ಇದುಆಗಿದೆ ಈ ಸಂಕೇತದೊಂದಿಗೆ ನಾವು ಈಗ ಮುಂದುವರಿಯುತ್ತೇವೆ ಆದ್ದರಿಂದ ಇಲ್ಲಿ ಮತ್ತು Δα ರದ್ದಾಗುತ್ತದೆ ಈಗ ಈ ಸಮೀಕರಣದಲ್ಲಿ ನಾವು 0 ಗೆ ಹೋದಂತೆ ಮಿತಿಯನ್ನು ರವಾನಿಸಬಹುದು ಆದ್ದರಿಂದ ಈ ಮಿತಿ 0 ಗೆ ಹಾದುಹೋಗುತ್ತದೆ ಇದು dϕ dα ವ್ಯುತ್ಪನ್ನವಾಗುತ್ತದೆ ಈ ಮೊದಲ ಪದ ξ 1 α ಗೆ ಹೋಗುತ್ತದೆ ಮತ್ತು ಇದೆ ಇಲ್ಲಿ ನಾವು ξ 2 ಪದವನ್ನು ಹೊಂದಿದ್ದೇವೆ ಅದು u 2 α ಮತ್ತು u 2 α Δα ನಡುವೆ ಇರುತ್ತದೆ ಆದ್ದರಿಂದ ಆಗಿದ್ದಾಗ ಈ ξ 2 u 2 α ಗೆ ಹೋಗುತ್ತದೆ ತದನಂತರ ಇಲ್ಲಿಯೂ ಸಹ ಇದು ಗೆ ಹೋಗುತ್ತದೆ ಇಲ್ಲಿ ಮತ್ತೆ ವ್ಯುತ್ಪನ್ನವಾಗುತ್ತದೆ ಇಲ್ಲಿ u 1 α ಮತ್ತು u 1 α Δα ನಡುವೆ ಇರುತ್ತದೆ ಆದ್ದರಿಂದ ಈ ಪದವು u 1 α ಗೆ ಹೋಗುತ್ತದೆ ಇಲ್ಲಿ f u 1 α Δα 0 ಕ್ಕೆ ಹೋದಂತೆ ಆಗಿರುತ್ತದೆ ತದನಂತರ ಮೇಲೆ u 1 ಕ್ಕೆ ಸಂಬಂಧಿಸಿದಂತೆ ಈ 1 ಮತ್ತೆ ವ್ಯುತ್ಪನ್ನವಾಗುತ್ತದೆ ನಾವು ನಿಯಮಗಳೊಂದಿಗೆ ಮಾಡಿದ್ದೇವೆ ಈ ಭೇದವನ್ನು ಅವಿಭಾಜ್ಯ ಚಿಹ್ನೆಯಡಿಯಲ್ಲಿ ಹೇಳುತ್ತದೆ ಆದ್ದರಿಂದ ನೀವು ಭೇದವನ್ನು ತೆಗೆದುಕೊಳ್ಳಲು ಬಯಸಿದಾಗ ಇದು ಇಂಟಿಗ್ರಾಂಡ್ಗೆ ಹೋಗುತ್ತದೆ f ಗೆ ಸಂಬಂಧಿಸಿದಂತೆ f ನ ಭಾಗಶಃ ವ್ಯುತ್ಪನ್ನ ಮತ್ತು ಒಂದು ಪದ du 2 dα ಇರುತ್ತದೆ ಮೇಲಿನ ಮಿತಿಯ ವ್ಯುತ್ಪನ್ನ ಮತ್ತು ಅದೇ ಮಿತಿಯನ್ನು ಇಂಟಿಗ್ರಾಂಡ್ನಲ್ಲಿ ಬದಲಿಸಲಾಗುತ್ತದೆ ಮತ್ತು ಕಡಿಮೆ ಮಿತಿಯ ವ್ಯುತ್ಪನ್ನವನ್ನು ಕಳೆಯುತ್ತದೆ ಮತ್ತು ಅದೇ ಮಿತಿಯನ್ನು ಕಾರ್ಯಕ್ಕೆ ಬದಲಿಸಲಾಗುತ್ತದೆ ನಾವು ಆಗಾಗ ಬಳಸುವ ಒಂದು ನಿರ್ದಿಷ್ಟ ಪ್ರಕರಣ ನಾವು u 1 α ಮತ್ತು u 2 α ಅವು α ಅನ್ನು ಅವಲಂಬಿಸಿರುವುದಿಲ್ಲ ಎಂದು ಭಾವಿಸುತ್ತೇವೆ ಆದ್ದರಿಂದ ಅವು ಸ್ಥಿರವಾಗಿರುತ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಎರಡನೆಯ ಮತ್ತು ಮೂರನೆಯ ಪದವನ್ನು ರದ್ದುಗೊಳಿಸಲಾಗುತ್ತದೆ ಏಕೆಂದರೆ du 2 dα du 1 dα 0 ಆಗುತ್ತದೆ ತದನಂತರ ನಾವು ಮೊದಲ ಪದವನ್ನು ಮಾತ್ರ ಹೊಂದಿದ್ದೇವೆ ನಾವು ಸ್ಥಿರ ಮಿತಿಗಳನ್ನು ಹೊಂದಿದ್ದರೆ ನಾವು ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವಾಗ ಅಥವಾ ಅವಿಭಾಜ್ಯ ಚಿಹ್ನೆಯ ಅಡಿಯಲ್ಲಿ ನಾವು ಬೇರ್ಪಡಿಸುವಾಗ ನಮಗೆ ಒಂದೇ ಒಂದು ಪದವಿರುತ್ತದೆ ಆದ್ದರಿಂದ ನಾವು ಕೇವಲ ಒಂದು ಪದವನ್ನು ಮಾತ್ರ ಹೊಂದಿದ್ದೇವೆ ಏಕೆಂದರೆ ಈ ಎರಡು ಪದಗಳು ರದ್ದಾಗುತ್ತವೆ ಅಥವಾ ಸಾಮಾನ್ಯವಾಗಿ ನಾವು ಈ ಅವಿಭಾಜ್ಯದ du 1 dα ನಂತೆ ಬರೆಯುತ್ತೇವೆ ಈ ಏಕೆಂದರೆ ಈ ಮಿತಿಗಳು ಸ್ಥಿರವಾಗಿರುತ್ತವೆ ನಾವು ಇಂಟಿಗ್ರಾಂಡ್ಗೆ ಹೋಗುತ್ತೇವೆ ತದನಂತರ ನಾವು ಈ ವ್ಯತ್ಯಾಸವನ್ನು ಅವಿಭಾಜ್ಯ ಚಿಹ್ನೆಯಡಿಯಲ್ಲಿ ಹೊಂದಿದ್ದೇವೆ ಆದ್ದರಿಂದ ನಾವು ಈ ವ್ಯುತ್ಪನ್ನವನ್ನು ಅವಿಭಾಜ್ಯಕ್ಕೆ ತೆಗೆದುಕೊಳ್ಳಬಹುದು ಆದರೆ ಇದು ಭಾಗಶಃ ವ್ಯುತ್ಪನ್ನದಂತೆ ಇರುತ್ತದೆ ಏಕೆಂದರೆ f ಎರಡು ಅಸ್ಥಿರಗಳ ಮೇಲೆ ಅವಲಂಬಿತವಾಗಿರುತ್ತದೆ x ಮತ್ತು ಅಥವಾ ಈಗ ಈ ಉದಾಹರಣೆ 1 ರಲ್ಲಿ ಆಗಿದ್ದರೆ ಅವಿಭಾಜ್ಯ ಆದ್ದರಿಂದ ಅವಿಭಾಜ್ಯ ಅಡಿಯಲ್ಲಿ ಈ ಭೇದದ ಕಲ್ಪನೆಯನ್ನು ಇಂತಹ ಸಂಕೀರ್ಣವಾದ ಅವಿಭಾಜ್ಯಗಳನ್ನು ಲೆಕ್ಕಾಚಾರ ಮಾಡಲು ಹೆಚ್ಚಾಗಿ ಬಳಸಲಾಗುತ್ತದೆ ಮತ್ತು ಏಕೀಕರಣದ ಚಿಹ್ನೆಯಡಿಯಲ್ಲಿ ಈ ಭೇದದ ಕಲ್ಪನೆಯೊಂದಿಗೆ ಅವು ತುಂಬಾ ಸರಳವಾಗುತ್ತವೆ ಏಕೆಂದರೆ ಈ ಸಂದರ್ಭದಲ್ಲಿ ನಾವು ಈ ಅವಿಭಾಜ್ಯವನ್ನು ಕೊಟ್ಟಿರುವ ಅವಿಭಾಜ್ಯವನ್ನು ಒಂದು ಕಾರ್ಯವಾಗಿ ಪರಿಗಣಿಸುತ್ತೇವೆ ಏಕೆಂದರೆ ಟ್ಯಾನ್ ವಿಲೋಮವಾಗಿ a ಇರುತ್ತದೆ ಆದ್ದರಿಂದ ಕೊಟ್ಟಿರುವ ಅವಿಭಾಜ್ಯ ನಾವು a ನ ಕಾರ್ಯವಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಈಗ ನಾವು ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೇವೆ ಅಥವಾ ನಾವು ಇದನ್ನು a ಗೆ ಸಂಬಂಧಿಸಿದಂತೆ ಪ್ರತ್ಯೇಕಿಸುತ್ತೇವೆ ನಾವು ಕೆಲವು ಸರಳೀಕರಣ ಅಥವಾ ಫಲಿತಾಂಶದ ಅವಿಭಾಜ್ಯವನ್ನು ನೋಡಬಹುದಾದರೆ ಸುಲಭವಾಗಿ ಪರಿಹರಿಸಬಹುದು ಆಗ ಇದು ಉಪಯುಕ್ತವಾಗಲಿದೆ ಏಕೆಂದರೆ ಈ ರೂಪದಲ್ಲಿ ನೀಡಲಾದ ಅವಿಭಾಜ್ಯವು ಮೌಲ್ಯಮಾಪನ ಮಾಡಲು ಸ್ವಲ್ಪ ಸಂಕೀರ್ಣವಾಗಿದೆ ಆದರೆ ನಾವು ಇಲ್ಲಿಗೆ ಸಂಬಂಧಿಸಿದಂತೆ ಪ್ರತ್ಯೇಕಿಸಿದರೆ ಏನಾಗುತ್ತದೆ ಮಿತಿಗಳನ್ನು ಇಲ್ಲಿ ಸ್ಥಿರವಾಗಿ ಪರಿಗಣಿಸಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಈ ಲೀಬ್ನಿಟ್ಜ್ ನಿಯಮ ಅಥವಾ ಅವಿಭಾಜ್ಯ ಚಿಹ್ನೆಯ ಅಡಿಯಲ್ಲಿರುವ ವ್ಯತ್ಯಾಸವನ್ನು ಗಮನಿಸಬೇಕು ಇದು ನಾವು ಸಾಬೀತುಪಡಿಸಿದ ನಿಯಮವು ಅನುಚಿತ ಅವಿಭಾಜ್ಯಗಳಿಗೆ ಮಾನ್ಯವಾಗಿಲ್ಲ ನಮಗೆ ಸಾಮಾನ್ಯವಾಗಿ ಕೆಲವು ಹೆಚ್ಚುವರಿ ಷರತ್ತುಗಳು ಬೇಕಾಗುತ್ತವೆ ಆದರೆ ಈ ಎಲ್ಲಾ ಉದಾಹರಣೆಗಳು ಅನ್ವಯವಾಗುತ್ತವೆ ಮತ್ತು ಅನುಚಿತ ಅವಿಭಾಜ್ಯಗಳಿಗಾಗಿ ಈ ಲೀಬ್ನಿಟ್ಜ್ ನಿಯಮದ ಅನ್ವಯಿಸುವಿಕೆಯ ಬಗ್ಗೆ ನಾವು ಹೆಚ್ಚು ವಿವರಗಳಿಗೆ ಹೋಗುತ್ತಿಲ್ಲ ಆದ್ದರಿಂದ ನಿಯಮವನ್ನು ಅನ್ವಯಿಸುವ ಎಲ್ಲಾ ಉದಾಹರಣೆಗಳನ್ನು ಇಲ್ಲಿ ಪರಿಗಣಿಸಲಾಗಿದೆ ಇಲ್ಲಿ ಈ ಸ್ಥಿರ ಮಿತಿಗಳಿಗೆ ನೀಡುವುದರಿಂದ ನಾವು a ಗೆ ಸಂಬಂಧಿಸಿದಂತೆ ಪ್ರತ್ಯೇಕಿಸಬಹುದು ಆದ್ದರಿಂದ ಮತ್ತು ಈಗ ನಾವು ಇದನ್ನು ಸುಲಭವಾಗಿ ಸಂಯೋಜಿಸಬಹುದು ಆದ್ದರಿಂದ ಆದ್ದರಿಂದ ನಾವು ಈ ವ್ಯುತ್ಪನ್ನವನ್ನು ಇಲ್ಲಿ ಪಡೆದುಕೊಂಡಿದ್ದೇವೆ ಮತ್ತು ಇದು ಯಾವಾಗಲೂ ಈ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಏಕೆಂದರೆ ಈಗ ನಾವು ಈ ಭೇದಾತ್ಮಕ ಸಮೀಕರಣವನ್ನು ಸುಲಭವಾಗಿ ಸಂಯೋಜಿಸಬಹುದು ಆದ್ದರಿಂದ ನಾವು ಇದನ್ನು ಸಂಯೋಜಿಸಿದಾಗ ಅನ್ನು ಪಡೆಯುತ್ತೇವೆ ಏಕೀಕರಣದ ಸ್ಥಿರತೆಯು ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಆದರೆ ಆ ಸ್ಥಿರತೆಯನ್ನು ಸಹ ಮೌಲ್ಯಮಾಪನ ಮಾಡುವುದು ಸುಲಭ ಏಕೆಂದರೆ ಈ ಮತ್ತು ಆದ್ದರಿಂದ ಮೌಲ್ಯ ϕ 0 ನಾವು ಅವಿಭಾಜ್ಯ ಮೌಲ್ಯವನ್ನು ಸುಲಭವಾಗಿ ತಿಳಿದಿರುವ ಹಂತವನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ನಾವು v ಹೊಂದಿದ್ದೇವೆ ಈ ಮಾಹಿತಿಯನ್ನು ನೀಡಲಾಗಿದೆ ಈ ಸ್ಥಿರ c ಅನ್ನು ಮೌಲ್ಯಮಾಪನ ಮಾಡಲು ನಾವು ಇಲ್ಲಿ ಬಳಸಬಹುದು ಇದರೊಂದಿಗೆ ϕ 0 ಇಲ್ಲಿ 0 ತದನಂತರ ಇದು 0 ಆದ್ದರಿಂದ ln1 0 ಆದ್ದರಿಂದ ನಾವು c ಅನ್ನು 0 ಗೆ ಸಮನಾಗಿ ಪಡೆಯುತ್ತೇವೆ ನಾವು ಈ ಸ್ಥಿರವನ್ನು 0 ಎಂದು ಪಡೆದುಕೊಂಡಿದ್ದೇವೆ ಮತ್ತು ನಂತರ ಈ ಲಾಗ್ ಕೇವಲ ನೈಸರ್ಗಿಕ ಲಾಗರಿಥಮಿಕ್ ಆಗಿದೆ ಮತ್ತು ಇದನ್ನು ನಾವು ಸಾಬೀತುಪಡಿಸಲು ಬಯಸುತ್ತೇವೆ ಆದ್ದರಿಂದ ಈ ಲೀಬ್ನಿಟ್ಜ್ ನಿಯಮವನ್ನು ಅಥವಾ ಅವಿಭಾಜ್ಯ ಚಿಹ್ನೆಯ ಅಡಿಯಲ್ಲಿರುವ ವ್ಯತ್ಯಾಸವನ್ನು ಬಳಸಿಕೊಂಡು ನಾವು ಈ ಮೌಲ್ಯವನ್ನು ಇಲ್ಲಿ ಸುಲಭವಾಗಿ ಪಡೆದುಕೊಂಡಿದ್ದೇವೆ ಇನ್ನೊಂದು ಉದಾಹರಣೆ ಅಲ್ಲಿ ನಾವು ಅನ್ನು ಮೌಲ್ಯಮಾಪನ ಮಾಡುತ್ತಿದ್ದೇವೆ ಮತ್ತೆ ಅದೇ ಪ್ರಕ್ರಿಯೆ ನಾವು ಇದನ್ನು ಎಂದು ತೆಗೆದುಕೊಳ್ಳುತ್ತೇವೆ ತದನಂತರ ಈ ಮತ್ತು α ಗೆ ಸಂಬಂಧಿಸಿದಂತೆ ಈ αx ನಮಗೆ x ಅನ್ನು ನೀಡುತ್ತದೆ ಮತ್ತು ಅದು ನಿಖರವಾಗಿ ಬಿಂದು ಆಗಿದೆ ಏಕೆಂದರೆ ಇದು ಭಾಗಶಃ ಬೇರ್ಪಡಿಸುವುದು ಸುಲಭವಲ್ಲ ಆದರೆ ಈಗ x ಇಲ್ಲಿ ನೊಂದಿಗೆ ಕಾಣಿಸಿಕೊಂಡಿರುವುದರಿಂದ ಮತ್ತು ಈಗ ನಾವು ಸುಲಭವಾಗಿ ಬೇರ್ಪಡಿಸಬಹುದು ಆದ್ದರಿಂದ ನಾವು ಈ ಪದವನ್ನು ಸುಲಭವಾಗಿ ಸಂಯೋಜಿಸಬಹುದು ಮತ್ತು ಈ ಪದವನ್ನು ಪ್ರತ್ಯೇಕಿಸಬಹುದು ಆದ್ದರಿಂದ ನಾವು ಭಾಗಶಃ ಅವಿಭಾಜ್ಯ ಭಾಗಶಃ ನಿಯಮವನ್ನು ಅನ್ವಯಿಸಬಹುದು ಹಾಗೆ ಮಾಡುವುದರಿಂದ ನಾವು ಇದನ್ನು ಪಡೆಯುತ್ತೇವೆ ಆದ್ದರಿಂದ x ಅನಂತಕ್ಕೆ ಹೋದಾಗ ನಾವು ಈಗ ಇದನ್ನು ಹೊಂದಿದ್ದೇವೆ ಇದು 0 ಕ್ಕೆ ಹೋಗುತ್ತದೆ ಮತ್ತು x 0 ಗೆ ಹೋದಾಗ sin ದಿಂದಾಗಿ ಇದು 0 ಕ್ಕೆ ಹೋಗುತ್ತದೆ ಮೊದಲ ಪದವು ಕಣ್ಮರೆಯಾಗುತ್ತದೆ ತದನಂತರ ಎರಡನೆಯದು ನಾವು ಈ sin ಅರ್ಧದಷ್ಟು ಹೊಂದಿದ್ದೇವೆ ಮತ್ತು ಈ ಅದೇ ಅವಿಭಾಜ್ಯವಾಗಿದೆ ಅದನ್ನು ನಾವು ಯೊಂದಿಗೆ ಪ್ರಾರಂಭಿಸಿದ್ದೇವೆ ಆದ್ದರಿಂದ ಇದು 2 ರಿಂದ ದಂತೆ ಇರುತ್ತದೆ ಮತ್ತು ಈ ನಾವು ಈ ಭೇದಾತ್ಮಕ ಸಮೀಕರಣವನ್ನು ಪಡೆಯುತ್ತೇವೆ ಆದ್ದರಿಂದ ಸಂಯೋಜಿಸಲು ಇದು ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಈ ϕ α ಅನ್ನು ಎಡಗೈಗೆ ತೆಗೆದುಕೊಳ್ಳಬಹುದು ಮತ್ತು ಇಲ್ಲಿ dα ಬಲಗೈಗೆ ಹೋಗಿ ಇದನ್ನು ಸಂಯೋಜಿಸುತ್ತದೆ ಆದ್ದರಿಂದ ನಾವು ಈ ಮತ್ತು ಈ ಅನ್ನು ಪಡೆಯುತ್ತೇವೆ ನಾವು ಅನ್ನು ಪಡೆಯುತ್ತೇವೆ ಮತ್ತು ಆ ನಾವು ಮತ್ತೊಂದು ಸ್ಥಿರತೆಯನ್ನು ಊಹಿಸಬಹುದು ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಇದನ್ನು ಗಮನಿಸುತ್ತೇವೆ ಮತ್ತು ಅದು ಈ ಅವಿಭಾಜ್ಯವನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿಯೂ ನೋಡಿದ್ದೇವೆ ಮತ್ತು ಮುಂದಿನ ಉಪನ್ಯಾಸಗಳಲ್ಲಿ ಇದು √π 2 ಗೆ ಸಮಾನವಾಗಿದೆ ಎಂದು ನಾವು ಸಾಬೀತುಪಡಿಸುತ್ತೇವೆ ಆದ್ದರಿಂದ ಈ ಪ್ರಮಾಣಿತ ಅವಿಭಾಜ್ಯ ಮೌಲ್ಯವು √π 2 ಆಗಿದೆ ಆದ್ದರಿಂದ ನಮಗೆ ϕ ತಿಳಿದಿದೆ ಆದ್ದರಿಂದ ಇದರ ಮೂಲಕ ನಾವು ಈಗ c 1 ಅನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ c 1 √π 2 ಆಗಿರುತ್ತದೆ ಏಕೆಂದರೆ ನಾವು ಅನ್ನು ಹಾಕಿದಾಗ ಮತ್ತು ಅದು ಮೌಲ್ಯಮಾಪನ ಮಾಡಲು ನಮಗೆ ಬೇಕಾದ ಅವಿಭಾಜ್ಯ ಮೌಲ್ಯವಾಗಿದೆ ಆದ್ದರಿಂದ ಮೂರನೇ ಉದಾಹರಣೆ ಮತ್ತೆ ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಈ ಅನ್ನು ಹೊಂದಿದ್ದೇವೆ ಮತ್ತು ನಾವು ಈ ಅನ್ನು ಪಡೆಯಲು ಬಯಸುತ್ತೇವೆ ಅಲ್ಲಿ α ≠ 0 ಆದ್ದರಿಂದ ಅದು ಅವಿಭಾಜ್ಯ sin ಅಡಿಯಲ್ಲಿ ಈ ಭೇದದ ನೇರ ಅನ್ವಯ ಆದ್ದರಿಂದ ನಾವು ಇದನ್ನು ಅವಿಭಾಜ್ಯ ಅಡಿಯಲ್ಲಿ ಬೇರ್ಪಡಿಸಿದರೆ ಆದ್ದರಿಂದ ಇದು ಲೀಬ್ನಿಟ್ಜ್ ನಿಯಮದ ನೇರ ಅನ್ವಯವಾಗಿತ್ತು ಮತ್ತು ತೀರ್ಮಾನಕ್ಕೆ ಬಂದರೆ ನಾವು ಈ ಲೀಬ್ನಿಟ್ಜ್ ನಿಯಮವನ್ನು ಕಲಿತಿದ್ದೇವೆ ಇದು ಅವಿಭಾಜ್ಯಗಳನ್ನು ಪ್ರತ್ಯೇಕಿಸಲು ಉಪಯುಕ್ತವಾಗಿದೆ ಆದ್ದರಿಂದ ನಾವು ಅನ್ನು ಹೊಂದಿದ್ದರೆ ಅಲ್ಲಿ α ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಲು ನಾವು ಬಯಸುತ್ತೇವೆ ಆದ್ದರಿಂದ ಈ ನಿಯಮವು ಅದನ್ನು ಹೇಳುತ್ತದೆ ಆದ್ದರಿಂದ ಅದು ಲೀಬ್ನಿಟ್ಜ್ ನಿಯಮವಾಗಿದೆ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು